ಪ್ರೊಫೆಸರ್ ಹಾಗಾದರೆ ನಾವು ಇಲ್ಲಿ ಯಾವ ವಿನ್ಯಾಸ ಚಿಂತನೆಯ ಮೂಲಮಾದರಿಯನ್ನು ಹೊಂದಿದ್ದೇವೆ ವಿದ್ಯಾರ್ಥಿ 1 ಹೌದು ಸರ್ ವಿನ್ಯಾಸ ಚಿಂತನೆಯಲ್ಲಿ ನಮ್ಮ ಪರಿಹಾರ ಹಂತದ ಭಾಗವಾಗಿ ನಾವು ನಿರ್ಮಿಸಿರುವುದು ಮೂಲ ಅಪ್ಲಿಕೇಶನ್ ಆಗಿದೆ ನಾವು ಮೂಲತಃ ಈ ಅಪ್ಲಿಕೇಶನ್ ಮೂಲಕ ನಮ್ಮ ಊಹೆಗಳನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನೀವು ಕೇವಲ ಅಪ್ಲಿಕೇಶನ್ ಮೂಲಕ ಚಲಾಯಿಸಬಹುದು ಮತ್ತು ಅದು ಹೇಗೆ ಎಂಬುದರ ಕುರಿತು ನಮಗೆ ಪ್ರತಿಕ್ರಿಯೆಯನ್ನು ನೀಡಬಹುದು ಈ ಅಪ್ಲಿಕೇಶನ್ ಅನ್ನು ಮಾರ್ಪಡಿಸಲು ಏನೆಲ್ಲಾ ವೈಶಿಷ್ಟ್ಯಗಳನ್ನು ಸೇರಿಸಬಹುದು ಪ್ರೊಫೆಸರ್ ಆದ್ದರಿಂದ ನೀವು ಲಾಗಿನ್ ಸ್ಕ್ರೀನ್ ಹೊಂದಿದ್ದೀರಿ ಸರಿ ಪಠ್ಯಪುಸ್ತಕ ಟಿಪ್ಪಣಿಗಳು ಆದ್ದರಿಂದ ಇದು ಪ್ರಸ್ತುತ ಸಾಫ್ಟ್ವೇರ್ನಲ್ಲಿ ನೀವು ಹೊಂದಿರುವುದನ್ನು ಹೋಲುತ್ತದೆ ಎಂದು ನನಗೆ ತೋರುತ್ತದೆ ವಿದ್ಯಾರ್ಥಿ 1 ಹೌದು ಸರ್ ಪ್ರೊಫೆಸರ್ ಪಠ್ಯಪುಸ್ತಕ ನೋಟ್ಬುಕ್ ಫೈಲ್ ಮ್ಯಾನೇಜರ್ ಸೆಟ್ಟಿಂಗ್ಗಳು ಪ್ರೆಟಿ ಬಿಗ್ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ನೋಟ್ಬುಕ್ ಮೇಲೆ ನಾನು ಕ್ಲಿಕ್ ಮಾಡುತ್ತೇನೆ ಮತ್ತು ಲಿಸ್ಟ್ ನಲ್ಲಿರುವ ನೋಟ್ಬುಕ್ಗಳಾದ ಗಣಿತ ರಸಾಯನಶಾಸ್ತ್ರದ ಎಲ್ಲ ಪಟ್ಟಿಯನ್ನು ಪಡೆಯುತ್ತೇನೆ ಹೊಸ ನೋಟ್ಬುಕ್ ರಚಿಸಲು ನನಗೆ ಪ್ಲಸ್ ಅಡಿಯಲ್ಲಿ ಬರೆಯಲು ಪ್ರಾರಂಭಿಸಿ ನಾನು ಹಿಂದಿನ ಪಠ್ಯಪುಸ್ತಕಕ್ಕೆ ಹೋಗುತ್ತೇನೆ ಮತ್ತು ಇವೆಲ್ಲವೂ ನಾನು ನೋಡಿದ ಪ್ಲಸ್ ಮತ್ತು ಇದು ಡೌನ್ಲೋಡ್ ಮಾಡಬಹುದಾದ ಪಠ್ಯಪುಸ್ತಕ ಸರಿ ಮತ್ತು ಅದು ಚೆನ್ನಾಗಿ ಕಾಣುತ್ತದೆ ಅದ್ಭುತವಾಗಿದೆ ನಿಮಗೆ ನನ್ನ ಸಲಹೆ ಇಲ್ಲಿದೆ ಉತ್ಪನ್ನದೊಂದಿಗೆ ಹೇಗೆ ಸಂವಹನ ನಡೆಸಬೇಕು ಎಂದು ನಿಮಗೆ ತಿಳಿಯಲು ಇದು ಅದ್ಭುತವಾಗಿದೆ ಹಾಗಾಗಿ ಉತ್ತಮವಾಗಿದೆ ಆದರೆ ನಾನು ಸಹ ಅದನ್ನು ನೋಡಲು ಬಯಸುತ್ತೇನೆ ಎಂದರೆ ನೀವು ಊಹೆಗಳ ಪಟ್ಟಿಯನ್ನು ಹೊಂದಿದ್ದೀರಿ ಊಹೆಗಳ ಬಗ್ಗೆ ನಿಮ್ಮ ಶಿಕ್ಷಕರಿಗೆ ತಿಳಿದಿದೆ ಮತ್ತು ಡಿಜಿಟಲ್ ನೋಟ್ಬುಕ್ಗೆ ಪ್ರವೇಶವಿದೆ ಆದ್ದರಿಂದ ನಿಮ್ಮ ಶಿಕ್ಷಕರಿಗೆ ಪಠ್ಯಪುಸ್ತಕದ ಪ್ರವೇಶ ಅಥವಾ ಡಿಜಿಟಲ್ ಆವೃತ್ತಿಯನ್ನು ಹೊಂದಿರುವಂತಹ ಹೆಚ್ಚಿನ ಪ್ರಶ್ನೆಗಳನ್ನು ಸರಳವಾಗಿ ಕೇಳಬಹುದು ಎಂದು ನಾನು ಹೇಳುತ್ತೇನೆ ಆದ್ದರಿಂದ ನೀವು ಬಹುಶಃ ಅವರನ್ನು ಕೇಳಬಹುದು ಆದ್ದರಿಂದ ಅವುಗಳು ನೀವು ನೋಡುವ ಮತ್ತು ಮಾಡುವ ತ್ವರಿತ ಪ್ರಶ್ನೆಗಳಾಗಿರಬಹುದು ಇದು ಸರಿ ಖಚಿತವಾಗಿದೆ ಅವರಲ್ಲಿ ಒಬ್ಬರು ನನಗೆ ಸರಿಯಾಗಿ ನೆನಪಿದ್ದರೆ ಅವರ ಟಿಪ್ಪಣಿಗಳನ್ನು ಹಂಚಿಕೊಳ್ಳಲು ವಿದ್ಯಾರ್ಥಿಗೆ ಪ್ರೇರಣೆ ಇದೆಯೇ ಎಂಬ ಪ್ರಶ್ನೆ ಇದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದನ್ನು ಮಾಡಲು ಒಂದು ಮಾರ್ಗವೆಂದರೆ ಅವರನ್ನು ಕೇಳುವ ಬದಲು ನಿಮ್ಮ ಟಿಪ್ಪಣಿಗಳನ್ನು ಹಂಚಿಕೊಳ್ಳಲು ನಿಮಗೆ ಪ್ರೇರಣೆ ಇದೆಯೇ ಅವರು ಹಿಂದಿನ ಕಾಲದಿಂದ ತಮ್ಮ ಟಿಪ್ಪಣಿಗಳನ್ನು ಹೇಗೆ ಹಂಚಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಕೊನೆಯ ಬಾರಿ ಯಾವುದೇ ಪ್ರಶ್ನೆ ಇರಬಹುದು ಹಾಗಾದರೆ ನಿಮ್ಮ ಟಿಪ್ಪಣಿಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಕೊನೆಯ ಬಾರಿಗೆ ಹಂಚಿಕೊಂಡದ್ದು ಯಾವಾಗ ಮತ್ತು ಅವರು ನನ್ನ ಜೀವಶಾಸ್ತ್ರ ತರಗತಿಯಲ್ಲಿ ನನ್ನ ಟಿಪ್ಪಣಿಗಳನ್ನು ಗೈರುಹಾಜರಾದ ವ್ಯಕ್ತಿಯೊಂದಿಗೆ ಹಂಚಿಕೊಂಡಿದ್ದಾರೆ ಎಂದು ಹೇಳುತ್ತಿದ್ದರು ಆದ್ದರಿಂದ ಈ ವ್ಯಕ್ತಿ ನಿಜವಾಗಿಯೂ ಟಿಪ್ಪಣಿಗಳನ್ನು ಹಂಚಿಕೊಂಡಿದ್ದಾನೆ ಅಥವಾ ಇಲ್ಲ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಅವರ ಹಿಂದಿನ ನಿದರ್ಶನಗಳನ್ನು ಪಡೆಯಬಹುದು ಮತ್ತು ಅದನ್ನು ಮಾಡಲು ಇದು ಉತ್ತಮ ಮಾರ್ಗವಾಗಿದೆ ಅವುಗಳಲ್ಲಿ ಉಳಿದವುಗಳು ಹೌದು ಅಥವಾ ಇಲ್ಲ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಊಹೆಗಳನ್ನು ನಾನು ನೋಡಿದ್ದೇನೆ ಆದ್ದರಿಂದ ಹೇಗಾದರೂ ನೀವು ಅವರೊಂದಿಗೆ ಸಂವಹನ ನಡೆಸುವಂತೆ ಸಹ ಮಾಡಬಹುದು ಇದು ತುಂಬಾ ಚೆನ್ನಾಗಿ ಕಾಣುತ್ತದೆ ಮತ್ತು ನೀವು ಅದನ್ನು ಬಹಳ ಕಡಿಮೆ ಸಮಯದಲ್ಲಿ ಮಾಡಿದ್ದೀರಿ ಅಭಿನಂದನೆಗಳು ವಿದ್ಯಾರ್ಥಿ 1 ತುಂಬಾ ಧನ್ಯವಾದಗಳು ಸರ್ ಪ್ರೊಫೆಸರ್ ಸರಿ ನಿಮ್ಮ ಪರೀಕ್ಷೆಗೆ ಒಳ್ಳೆಯದಾಗಲಿ ವಿದ್ಯಾರ್ಥಿ 1 ಧನ್ಯವಾದಗಳು ಸರ್ ತುಂಬಾ ಧನ್ಯವಾದಗಳು ಅದು ಉತ್ತಮ ಪ್ರತಿಕ್ರಿಯೆ ಪ್ರೊಫೆಸರ್ ಸರಿ ಧನ್ಯವಾದಗಳು ವಿದ್ಯಾರ್ಥಿ 2 ಹಲೋ ವಿದ್ಯಾರ್ಥಿ 1 ಹಾಯ್ ನಿಮ್ಮ ಹೆಸರಿನೊಂದಿಗೆ ಪ್ರಾರಂಭಿಸಬಹುದೇ ವಿದ್ಯಾರ್ಥಿ 2 ನಾನು ರಾಜಶ್ರೀ ವಿದ್ಯಾರ್ಥಿ 1 ರಾಜಶ್ರೀ ನಿಮ್ಮ ವಯಸ್ಸು ಎಷ್ಟು ವಿದ್ಯಾರ್ಥಿ 2 ನನ್ನ ವಯಸ್ಸು 18 ವಿದ್ಯಾರ್ಥಿ 1 ನೀವು IISER ನಲ್ಲಿ ಓದುತ್ತಿದ್ದೀರಾ ವಿದ್ಯಾರ್ಥಿ 2 ಹೌದು ನಾನು ಅಲ್ಲಿಯೇ ಓದುತ್ತಿದ್ದೇನೆ ವಿದ್ಯಾರ್ಥಿ 1 ಯಾವ ಕೋರ್ಸ್ ವಿದ್ಯಾರ್ಥಿ 2 BSMS ಡ್ಯುಯಲ್ ಪದವಿ ವಿದ್ಯಾರ್ಥಿ 1 ಅದ್ಭುತ ಆದ್ದರಿಂದ ರಾಜಶ್ರೀ ನಮ್ಮ ವಿನ್ಯಾಸ ಚಿಂತನೆಯ ಕೋರ್ಸ್ನ ಭಾಗವಾಗಿ ಇಲ್ಲಿರುವುದು ಪರಿಹಾರವಾಗಿದೆ ನೀವು ಪರಿಹಾರವನ್ನು ಪರೀಕ್ಷಿಸಲು ಮತ್ತು ಈ ಅಪ್ಲಿಕೇಶನ್ನೊಂದಿಗೆ ಏನು ಮಾಡಬಹುದೆಂದು ಪ್ರತಿಕ್ರಿಯೆಯನ್ನು ಪಡೆಯಲು ನಾವು ಬಯಸುತ್ತೇವೆ ಆದ್ದರಿಂದ ನೀವು ಈ ಅಪ್ಲಿಕೇಶನ್ ಮೂಲಕ ನೋಡಬಹುದು ಓದಬಹುದು ಉಳಿಸಬಹುದು ಫೈಲ್ ಮ್ಯಾನೇಜರ್ಗೆ ತೆರಳಿ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡುವುದರ ಮೂಲಕ ಮುಂದುವರೆಯಬಹುದು ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ನಾನು ನಿಮಗಾಗಿ ಒಂದು ಪ್ರಶ್ನೆಯನ್ನು ಹೊಂದಿದ್ದೇನೆ ಶಿಕ್ಷಕರು ಬೋಧನೆ ಮಾಡುವಾಗ ಕೆಲವು ಉದ್ದೇಶಗಳಿಗಾಗಿ ನಿಮ್ಮ ತರಗತಿಯಲ್ಲಿ ನಿಮಗೆ ನೀಡಲಾದ ಅಧ್ಯಯನ ಸಾಮಗ್ರಿಗಳು ಇರಬಹುದು ಆದ್ದರಿಂದ ನಿಮಗೆ ನೀಡಲಾಗಿರುವ ಈ ಅಧ್ಯಯನ ಸಾಮಗ್ರಿಯ ಸಾಫ್ಟ್ ಕಾಪಿ ಇದೆ ವಿದ್ಯಾರ್ಥಿ 2 ಇದು ಹೆಚ್ಚಾಗಿ ನಮಗೆ ತರಗತಿಯಿಂದ ಕಲಿಸಲಾಗುವ ಪ್ರಸ್ತುತಿಗಳಾಗಿದ್ದು ಅದನ್ನು ಮೇಲ್ ಮೂಲಕ ಮಾತ್ರ ನಮಗೆ ಕಳುಹಿಸಲಾಗುತ್ತದೆ ಅಥವಾ ಮೂಡಲ್ ಎಂಬ ಈ ಅಪ್ಲಿಕೇಶನ್ಗೆ ಕಳುಹಿಸಲಾಗುತ್ತದೆ ವಿದ್ಯಾರ್ಥಿ 1 ಹೌದು ವಿದ್ಯಾರ್ಥಿ 2 ಆದ್ದರಿಂದ ಈ ವರ್ಗ ಟಿಪ್ಪಣಿಗಳ ಸಾಫ್ಟ್ ಕಾಪಿಯನ್ನು ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ವಿದ್ಯಾರ್ಥಿ 1 ಸರಿ ಆದ್ದರಿಂದ ನೀವು ತರಗತಿಯಲ್ಲಿ ಸ್ಮಾರ್ಟ್ ಫೋನ್ಗಳಿಗೆ ಪ್ರವೇಶವನ್ನು ಹೊಂದಿದ್ದೀರಾ ವಿದ್ಯಾರ್ಥಿ 2 ತರಗತಿಗಳಲ್ಲಿ ನಾವು ಯಾವುದನ್ನಾದರೂ ಉಲ್ಲೇಖಿಸಬೇಕಾದರೆ ಹೆಚ್ಚಾಗಿ ಪ್ರಾಧ್ಯಾಪಕರು ನಾವು ತರಗತಿಯ ಸಮಯದಲ್ಲಿ ಸ್ಮಾರ್ಟ್ ಫೋನ್ಗಳನ್ನು ಬಳಸದಿರಲು ಆದ್ಯತೆ ನೀಡುತ್ತಾರೆ ನಾವು ಅದನ್ನು ನಂತರ ಬಳಸಬಹುದು ವಿದ್ಯಾರ್ಥಿ 1 ಒಂದು ವೇಳೆ ಪ್ರಾಧ್ಯಾಪಕರು ನಿಮಗೆ ಸ್ಮಾರ್ಟ್ ಫೋನ್ ಬಳಸಲು ಅನುಮತಿಸಿದರೆ ಈ ರೀತಿಯಲ್ಲಿ ಯಾವುದೇ ಮಾನಿಟರಿಂಗ್ ನಡೆಯುತ್ತಿದೆ ಎಂದರೆ ನಾವು ಪರಿಶೀಲಿಸಬೇಕಾಗಿರುವುದು ನೀವು ಅವರೊಂದಿಗೆ ಪರಿಶೀಲಿಸಬಹುದು ಅಥವಾ ನೀವು ಮಾಡಬಾರದು ವಿದ್ಯಾರ್ಥಿ 2 ಅಂತಹ ಯಾವುದೇ ಮೇಲ್ವಿಚಾರಣೆಯು ನಿಜವಲ್ಲ ಆದರೆ ಪ್ರೊಫೆಸರ್ ಕೇಳಿದರೆ ನಾವು ಯಾವ ಸಮಯದಲ್ಲಿ ಬೇಕಾದರು ನಮಗೆ ಬೇಕಾದದ್ದನ್ನು ಪ್ರವೇಶಿಸಲು ಮುಕ್ತರಾಗಿದ್ದೇವೆ ವಿದ್ಯಾರ್ಥಿ 1 ಅದ್ಭುತವಾಗಿದೆ ಆದ್ದರಿಂದ ನಾವು ಈ ಪಠ್ಯಪುಸ್ತಕಗಳನ್ನು ಸಹ ಹೊಂದಿದ್ದೇವೆ ಅದರಲ್ಲಿ ನೀವು ಚಿತ್ರವನ್ನು ತೆಗೆದುಕೊಳ್ಳಲು ಸ್ಮಾರ್ಟ್ ಫೋನ್ ಮೂಲಕ ಪ್ರವೇಶಿಸಬಹುದು ಆದ್ದರಿಂದ ಈ ಪಠ್ಯಪುಸ್ತಕಗಳು ಡೌನ್ಲೋಡ್ ಮಾಡಲು PDF ಸಾಫ್ಟ್ ಕಾಪಿ ಲಭ್ಯವಿರುವ ಅವಕಾಶವಿದೆ ಮತ್ತು ನೀವು ಮೇಲೆ ಬರೆಯಬಹುದು ಅದರಲ್ಲಿ ಒಂದು ನಿಬಂಧನೆ ಇದೀಯೇ ವಿದ್ಯಾರ್ಥಿ 2 ನಾವು ನಿಜವಾಗಿ ಅದರ ಮೇಲೆ ಸಂಪಾದಿಸಲು ಅಥವಾ ಬರೆಯಲು ಸಾಧ್ಯವಿಲ್ಲ ಆದರೆ ನಾವು ಅದನ್ನು ಲಿಬ್ಜೆನ್ ನಂತಹ ಸೈಟ್ಗಳಿಂದ ಡೌನ್ಲೋಡ್ ಮಾಡಬಹುದು ವಿದ್ಯಾರ್ಥಿ 1 ಓಹ್ ಹಾಗಾದರೆ ನಿಮ್ಮ ಕೈ ಬರಹದ ಕ್ಲಾಸ್ ವರ್ಕ್ ಅನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಎಷ್ಟು ಬಾರಿ ಹಂಚಿಕೊಳ್ಳುತ್ತೀರಿ ವಿದ್ಯಾರ್ಥಿ 2 ನಾನು ತರಗತಿಯನ್ನು ತಪ್ಪಿಸಿಕೊಂಡಿದ್ದರೆ ಅಥವಾ ಪ್ರಾಧ್ಯಾಪಕರು ತುಂಬಾ ವೇಗವಾಗಿ ಮಾತನಾಡಿದರೆ ಉದಾಹರಣೆಗೆ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವುದು ನನಗೆ ಕಷ್ಟವಾಗಿದ್ದರೆ ಅದು ಸಾಮಾನ್ಯವಾಗಿ ದ್ವಿಮುಖ ಪ್ರಕ್ರಿಯೆಯಾಗಿದೆ ಆಗ ನಾನು ಸಾಮಾನ್ಯವಾಗಿ ನನ್ನ ಕೆಲವು ಸಹಪಾಠಿಗಳಿಂದ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ವಿದ್ಯಾರ್ಥಿ 1 ನೀವು ನೆನಪಿಡುವ ಯಾವುದೇ ಉದಾಹರಣೆಯಂತೆ ಇದು ನನಗೆ ಬಹಳ ಮುಖ್ಯವಾಗಿತ್ತು ಟಿಪ್ಪಣಿಗಳ ಹಂಚಿಕೆ ಆಗದಿದ್ದರೆ ಅದು ಆಗಿರಬಹುದು ನಾನು ಕಲಿತ ವ್ಯಕ್ತಿಯಿಂದ ಸಹಾಯ ಮಾಡಬಹುದಿತ್ತು ಹಾಗಾಗಿ ನೀವು ಯೋಚಿಸಲು ಯಾವುದೇ ಉದಾಹರಣೆ ಇದೆಯೇ ವಿದ್ಯಾರ್ಥಿ 2 ನಮ್ಮ ಕೆಲವು ಕೋರ್ಸ್ಗಳಲ್ಲಿ ಪ್ರಾಧ್ಯಾಪಕರು ಏನು ಹೇಳುತ್ತಾರೆಂದು ಅರ್ಥಮಾಡಿಕೊಳ್ಳುವುದು ಮತ್ತು ಅರ್ಥೈಸುವುದು ಕಷ್ಟಕರವಾಗಿದೆ ಏಕೆಂದರೆ ಅವರು ಬರೆಯಲು ನಮಗೆ ತುಂಬಾ ವೇಗವಾಗಿ ಹೇಳುತ್ತಿದ್ದಾರೆ ಆದ್ದರಿಂದ ನಾನು ಅವರ ಮಾತನ್ನು ಕೇಳಲು ಪ್ರಯತ್ನಿಸಿದರೆ ನಾನು ಟಿಪ್ಪಣಿಗಳನ್ನು ಕಳೆದುಕೊಳ್ಳುತ್ತೇನೆ ಮತ್ತು ನಾನು ಬರೆಯಲು ಪ್ರಯತ್ನಿಸಿದರೆ ಅವರು ಏನು ಹೇಳುತ್ತಿದ್ದಾರೆಂಬುದನ್ನು ಕಳೆದುಕೊಳ್ಳುತ್ತೇನೆ ಆದ್ದರಿಂದ ಸಾಮಾನ್ಯವಾಗಿ ಕೋಲಬ್ರೇಟೀವ್ ವರ್ಕ್ ಅಗಿದೆ ವಿದ್ಯಾರ್ಥಿ 1 ಸರಿ ವಿದ್ಯಾರ್ಥಿ 3 ನನ್ನ ಹೆಸರು ಆದಿತ್ಯ ಪ್ರಥಮ ವರ್ಷದ ಬಿಎಸ್ಎಂಎಸ್ ವಿದ್ಯಾರ್ಥಿ 1 ಆದಿತ್ಯ ನಿಮ್ಮ ವಯಸ್ಸು ವಿದ್ಯಾರ್ಥಿ 3 ನನಗೆ 19 ವರ್ಷ ವಿದ್ಯಾರ್ಥಿ 1 ನಾವು NPTELನಲ್ಲಿ ಬೋಧಿಸುತ್ತಿರುವ ವಿನ್ಯಾಸ ಚಿಂತನೆ ಕೋರ್ಸ್ಗೆ ಇದು ಒಂದು ಪರಿಹಾರವಾಗಿದೆ ವಿದ್ಯಾರ್ಥಿ 3 ಹೌದು ವಿದ್ಯಾರ್ಥಿ 1 ಆದ್ದರಿಂದ ಇದು ಮೂಲ ಮೂಲಮಾದರಿಯಂತೆ ಮೂಲತಃ ತೆಗೆದುಕೊಳ್ಳುವ ಟಿಪ್ಪಣಿ ನೀವು ಅಪ್ಲಿಕೇಶನ್ ಮೂಲಕ ಚಲಾಯಿಸಬಹುದಾದರೆ ಮತ್ತು ಇದನ್ನು ಇನ್ನಷ್ಟು ಉತ್ತಮಗೊಳಿಸುವ ದೃಷ್ಟಿಯಿಂದ ನಮಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿ ವಿದ್ಯಾರ್ಥಿ 3 ಆದ್ದರಿಂದ ಮೂಲತಃ ನಾನು ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವಾಗ ನಾನು ವಿಜ್ಞಾನ ವಿದ್ಯಾರ್ಥಿಯಾಗಿದ್ದೇನೆ ನಾನು ಸಾಮಾನ್ಯವಾಗಿ ಸಾಕಷ್ಟು ಗಣಿತದ ಸಮೀಕರಣಗಳಲ್ಲಿ ಬರೆಯಬೇಕಾಗಿದೆ ಆದ್ದರಿಂದ ನಾನು ಮೊದಲು ಬಳಸಿದ ಹೆಚ್ಚಿನ ಅಪ್ಲಿಕೇಶನ್ಗಳು ಅದಕ್ಕೆ ಕಾರಣವಾಗುವುದಿಲ್ಲ ನಾನು ಡಿಫರೆನ್ಷಿಯಲ್ ಸಮೀಕರಣವನ್ನು ಬರೆಯುತ್ತಿದ್ದೇನೆ ಮತ್ತು x ನ ವೇರಿಯೇಬಲ್ ಮೇಲೆ ನನಗೆ ಒಂದು ಸ್ಕ್ವೇರ್ ಚಿಹ್ನೆ ಬೇಕು ಎಂದು ಭಾವಿಸೋಣ ಆದ್ದರಿಂದ ನಾನು ಅದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಟೈಪ್ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಸಮೀಕರಣಗಳನ್ನು ಟೈಪ್ ಮಾಡಲು ನಾನು ಸರಳವಾದ ವಿಧಾನವನ್ನು ಹೊಂದಿದ್ದರೆ ಅದು ಉತ್ತಮವಾಗಿರುತ್ತದೆ ಇದನ್ನೂ ಸಹ ನಾನು ಸಮರ್ಥವಾಗಿ ಬಳಸಬಹುದಾದರೆ ಇದು ಉತ್ತಮ ಅಪ್ಲಿಕೇಶನ್ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಚೀಲವನ್ನು ಸಾಗಿಸಲು ನನಗೆ ಸಾಧ್ಯವಾಗುವುದಿಲ್ಲ ವಿದ್ಯಾರ್ಥಿ 1 ಖಂಡಿತವಾಗಿಯೂ ಅದು ಸಂಪೂರ್ಣ ಉಪಾಯವಾಗಿದೆ ವಿದ್ಯಾರ್ಥಿ 3 ನಾನು ಈ ರೀತಿಯ ಅಪ್ಲಿಕೇಶನ್ ಅನ್ನು ವಿನ್ಯಾಸಗೊಳಿಸುವ ಬಗ್ಗೆ ಯೋಚಿಸುತ್ತಿದ್ದೆ ವಿದ್ಯಾರ್ಥಿ 1 ನೀವು ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸುತ್ತೀರಾ ವಿದ್ಯಾರ್ಥಿ 3 ಇಲ್ಲ ವಾಸ್ತವವಾಗಿ ನನ್ನ ತಂದೆ ಮಾಡುತ್ತಾರೆ ವಿದ್ಯಾರ್ಥಿ 1 ಅದು ಒಳ್ಳೆಯದು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುವಾಗ ನಾವು ನಮ್ಮ ಮನಸ್ಸಿನಲ್ಲಿ ಇರಿಸಿರುವ ಕೆಲವು ಊಹೆಗಳನ್ನು ನಾನು ಹೊಂದಿದ್ದೇನೆ ಆದ್ದರಿಂದ ನಾವು ಈ ಊಹೆಗಳನ್ನು ಪರೀಕ್ಷಿಸಲು ಸಹ ಬಯಸುತ್ತೇವೆ ವಿದ್ಯಾರ್ಥಿ 3 ಹೌದು ವಿದ್ಯಾರ್ಥಿ 1 ಅವುಗಳಲ್ಲಿ ಒಂದು ನೀವು ತರಗತಿಯಲ್ಲಿದ್ದಾಗ ನಿಮ್ಮ ಶಿಕ್ಷಕರು ನಿಮಗೆ ಯಾವುದೇ ರೀತಿಯ ಅಧ್ಯಯನ ಸಾಮಗ್ರಿಗಳನ್ನು ನೀಡಿರಬಹುದು ವಿದ್ಯಾರ್ಥಿ 3 ಸರಿ ವಿದ್ಯಾರ್ಥಿ 1 ಈ ಕರಪತ್ರವನ್ನು ಯಾವುದೇ ಅವಕಾಶದಿಂದ ಸಾಫ್ಟ್ ಕಾಪಿಯಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಮಾರ್ಗವಿದೆಯೇ ವಿದ್ಯಾರ್ಥಿ 3 ಹೌದು ವಾಸ್ತವವಾಗಿ ಒಂದು ಕೋರ್ಸ್ ವೆಬ್ಸೈಟ್ ಇದೆ ಪ್ರತಿ ಕೋರ್ಸ್ ಹೆಚ್ಚಿನ ಕೋರ್ಸ್ನಲ್ಲಿ ವೆಬ್ಸೈಟ್ ಇದೆ ಮತ್ತು ಪ್ರತಿ ಟ್ಯುಟೋರಿಯಲ್ ಸೈಡ್ ಬೈ ಸೈಡ್ ಇರುತ್ತದೆ ಎಲ್ಲಾ ಉಪನ್ಯಾಸ ಟಿಪ್ಪಣಿಗಳನ್ನು ಅದರ ಮೇಲೆ ನೀಡಲಾಗುತ್ತದೆ ಆದ್ದರಿಂದ ಹೆಚ್ಚಾಗಿ ನಾವು ಅದರ ತಮಾಷೆಯನ್ನು ನಕಲಿಸಬೇಕಾಗಿದೆ ವಿದ್ಯಾರ್ಥಿ 1 ನಿಮ್ಮ ತರಗತಿಯೊಳಗೆ ನೀವು ಸ್ಮಾರ್ಟ್ ಫೋನ್ ಬಳಸುವ ಯಾವುದೇ ಪ್ರವೇಶವನ್ನು ಹೊಂದಿದ್ದೀರಾ ವಿದ್ಯಾರ್ಥಿ 3 ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಲು ನಮಗೆ ಅನುಮತಿ ಇಲ್ಲ ಆದರೆ ನೀವು ಬಳಸಬಹುದು ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು ನಾನು ಲ್ಯಾಪ್ಟಾಪ್ ಬಳಸುತ್ತೇನೆ ವಿದ್ಯಾರ್ಥಿ 1 ಆದ್ದರಿಂದ ನೀವು ತೆಗೆದುಕೊಳ್ಳಲು ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ನಂತಹ ವ್ಯವಸ್ಥೆಯನ್ನು ಬಳಸುತ್ತಿರುವಾಗ ಯಾರಾದರೂ ಏನು ಮಾಡುತ್ತಿದ್ದಾರೆ ಮತ್ತು ವ್ಯಕ್ತಿಯು ಏನು ಮಾಡುತ್ತಿದ್ದಾರೆ ಎಂದು ನಿಮ್ಮನ್ನು ಮೇಲ್ವಿಚಾರಣೆ ಮಾಡುತ್ತಾರೆಯೇ ವಿದ್ಯಾರ್ಥಿ 3 ಇಲ್ಲ ಆಟಗಳನ್ನು ಆಡುವ ಜನರಿದ್ದಾರೆ ವಿದ್ಯಾರ್ಥಿ 1 ಟಿಪ್ಪಣಿಗಳನ್ನು ತೆಗೆದುಕೊಳ್ಳಲು ನೀವು ಲ್ಯಾಪ್ಟಾಪ್ ಬಳಸುತ್ತೀರಿ ಎಂದು ನೀವು ಹೇಳಿದ್ದರಿಂದ ನಿಮ್ಮ ಪಠ್ಯಪುಸ್ತಕವನ್ನು ಸಾಫ್ಟ್ ಕಾಪಿಯಂತೆ PDFಗಳಾಗಿ ಪಡೆಯುವ ನಿಬಂಧನೆ ಇದೆಯೆಂದರೆ ನಿಮ್ಮ ಪಠ್ಯಪುಸ್ತಕವನ್ನು ಒಂದೇ ಬದಿಯಲ್ಲಿ ಇರಿಸಿ ಮತ್ತು ವಿದ್ಯಾರ್ಥಿ 3 ವಾಸ್ತವವಾಗಿ ಹೆಚ್ಚಿನ ಪಠ್ಯ ಪುಸ್ತಕಗಳು PDFನಲ್ಲಿ ಲಭ್ಯವಿಲ್ಲ ಏಕೆಂದರೆ ಇದು ಕೃತಿಸ್ವಾಮ್ಯ ಸಮಸ್ಯೆಯಾಗಿದೆ ಆದ್ದರಿಂದ ಹೆಚ್ಚಾಗಿ ನಾವು ಅದನ್ನು ಪಡೆಯುವುದಿಲ್ಲ ವಿದ್ಯಾರ್ಥಿ 1 ಆದ್ದರಿಂದ ನೀವು ಟಿಪ್ಪಣಿಗಳನ್ನು ಡಿಜಿಟಲ್ ರೂಪದಲ್ಲಿ ತೆಗೆದುಕೊಳ್ಳುವಾಗ ನಿಮ್ಮ ಟಿಪ್ಪಣಿಗಳನ್ನು ಹಂಚಿಕೊಳ್ಳಲು ನಿಮಗೆ ಅವಕಾಶವಿದೆ ಎಂದರ್ಥವೇ ವಿದ್ಯಾರ್ಥಿ 3 ಹೌದು ವಿದ್ಯಾರ್ಥಿ 1 ಟಿಪ್ಪಣಿಗಳ ಹಂಚಿಕೆ ನಿಜವಾಗಿಯೂ ಒಳ್ಳೆಯದು ಎಂದು ನೀವು ಭಾವಿಸಿದ ಯಾವುದೇ ಪ್ರಮುಖ ಸನ್ನಿವೇಶವನ್ನು ನೀವು ನೆನಪಿಸಿಕೊಳ್ಳಬಹುದೇ ವಿದ್ಯಾರ್ಥಿ 1 ಹೌದು ಮೂಲತಃ ನಾವು ಮುಕ್ತ ಪಠ್ಯಪುಸ್ತಕ ಪರೀಕ್ಷೆಯನ್ನು ಹೊಂದಿರುವಾಗ ಪುಸ್ತಕ ಎಲ್ಲರಿಗೂ ಲಭ್ಯವಿಲ್ಲ ಅಥವಾ ಟಿಪ್ಪಣಿಗಳು ಎಲ್ಲರಿಗೂ ಲಭ್ಯವಿಲ್ಲ ಆದ್ದರಿಂದ ಪರೀಕ್ಷೆಗೆ ನಿಮಗೆ ಸಾಫ್ಟ್ ಕಾಪಿ ಬೇಕು ಇದರಿಂದ ಪ್ರತಿಯೊಬ್ಬರಿಗೂ ಇದು ಮೂಲತಃ ಮುಕ್ತ ಫೋಟೋಕಾಪಿ ಅಥವಾ ಪುಸ್ತಕ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಟಿಪ್ಪಣಿಗಳನ್ನು ಹಂಚಿಕೊಳ್ಳಬಹುದು ಅದು ಸಾಫ್ಟ್ ಕಾಪಿ ಆಗಿದ್ದರೆ ಅದು ಉತ್ತಮವಾಗಿದೆ ಏಕೆಂದರೆ ನಾವು ಎಲ್ಲರ ಟಿಪ್ಪಣಿಗಳನ್ನು ಒಂದೇ ರೀತಿಯಲ್ಲಿ ಪ್ರವೇಶಿಸಬಹುದು ಆದರೆ ನಾವು ಫೋಟೋಕಾಪಿಗಳನ್ನು ತರಗತಿಗೆ ತೆಗೆದುಕೊಂಡರೆ ಅದು ತುಂಬಾ ವಿದ್ಯಾರ್ಥಿ 1 ಆದ್ದರಿಂದ ಈ ರೀತಿಯಾಗಿ ಅದು ಹಳೆಗಳನ್ನು ಸಹ ಕಡಿಮೆ ಮಾಡುತ್ತದೆ ವಿದ್ಯಾರ್ಥಿ 3 ಪೇಪರ್ಗಳು ಕಾಗದದ ಬಳಕೆ ಮತ್ತು ಪ್ರತಿಯೊಬ್ಬರ ಟಿಪ್ಪಣಿಗಳನ್ನು ನಾವು ಒಂದೇ ಬಾರಿ ಪ್ರವೇಶಿಸಬಹುದು ವಿದ್ಯಾರ್ಥಿ 1 ಹೌದು ಸಂಪೂರ್ಣವಾಗಿ ವಿದ್ಯಾರ್ಥಿ 3 ತುಂಬಾ ಧನ್ಯವಾದಗಳು ವಿದ್ಯಾರ್ಥಿ 1 ಧನ್ಯವಾದಗಳು ವಿದ್ಯಾರ್ಥಿ 1 ಹಾಯ್ ನಾನು ಮೊದಲು ನಿಮ್ಮ ಹೆಸರನ್ನು ಹೊಂದಬಹುದೇ ವಿದ್ಯಾರ್ಥಿ 4 ಹೌದು ನನ್ನ ಹೆಸರು ಸುನಿಲ್ ವಿದ್ಯಾರ್ಥಿ 1 ನಿಮ್ಮ ವಯಸ್ಸು ಎಷ್ಟು ವಿದ್ಯಾರ್ಥಿ 4 ನನಗೆ 22 ವರ್ಷ ವಿದ್ಯಾರ್ಥಿ 1 ನೀವು IISER ವಿದ್ಯಾರ್ಥಿಯಾಗಿದ್ದೀರಾ ವಿದ್ಯಾರ್ಥಿ 4 ಹೌದು ವಿದ್ಯಾರ್ಥಿ 1 ಸರಿ ಆದ್ದರಿಂದ ಇದು ವಿನ್ಯಾಸ ಚಿಂತನೆಯಲ್ಲಿ ನಮ್ಮ ಪರಿಹಾರದ ಭಾಗವಾಗಿ ನಾವು ಅಭಿವೃದ್ಧಿಪಡಿಸಿದ ಮೂಲ ಟಿಪ್ಪಣಿ ತೆಗೆದುಕೊಳ್ಳುವ ಅಪ್ಲಿಕೇಶನ್ ಆಗಿದೆ ನೀವು ಈ ಅಪ್ಲಿಕೇಶನ್ನ ಮೂಲಕ ಹೋಗಿ ನಿಮಗೆ ಸಾಧ್ಯವಾದರೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲು ನಾವು ಬಯಸುತ್ತೇವೆ ನಾನು ನಿಮ್ಮ ತರಗತಿಯಲ್ಲಿ ಕೇಳುವುದೆನೆಂದರೆ ನೀವು ಶಿಕ್ಷಕರು ಅಧ್ಯಯನ ಸಾಮಗ್ರಿಗಳನ್ನು ನೀಡುವ ತರಗತಿಗಳಿಗೆ ಹಾಜರಾಗಿದ್ದರೆ ಸರಿ ವಿದ್ಯಾರ್ಥಿ 4 ಹೌದು ವಿದ್ಯಾರ್ಥಿ 1 ಆದ್ದರಿಂದ ಸಾಫ್ಟ್ಕಾಪಿಯಲ್ಲಿ ಎಲ್ಲಾ ಅಧ್ಯಯನ ಸಾಮಗ್ರಿಗಳು ನಿಮಗೆ ಲಭ್ಯವಿರುವ ಅವಕಾಶವಿದೆ ವಿದ್ಯಾರ್ಥಿ 4 ಆ ಸಮಯದಲ್ಲಿ ಸಾಫ್ಟ್ಕಾಪಿ ವಿದ್ಯಾರ್ಥಿ 1 ಶಿಕ್ಷಕರು ನಿಮಗೆ ಅಧ್ಯಯನ ಸಾಮಗ್ರಿಯನ್ನು ನೀಡುತ್ತಿದ್ದರೆ ಮತ್ತು ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಹಂಚಿಕೊಳ್ಳಬಹುದು ಅಥವಾ ಕರಪತ್ರವಾಗಿ ನೀಡಬಹುದು ಹಾಗಾದರೆ ಇದೀಗ ನಡೆಯುತ್ತಿರುವ ದಾರಿ ಯಾವುದು ವಿದ್ಯಾರ್ಥಿ 5 ನಾವು ವೆಬ್ಸೈಟ್ಗೆ ಹೋಗಬೇಕಾಗಿದೆ ವಿದ್ಯಾರ್ಥಿ 1 ಆದ್ದರಿಂದ ನೀವು ಸಹ ತರಗತಿಯೊಳಗೆ ಕೆಲವು ರೀತಿಯ ಡಿಜಿಟಲ್ ಗ್ಯಾಜೆಟ್ಗೆ ಪ್ರವೇಶವನ್ನು ಹೊಂದಿರಬೇಕು ವಿದ್ಯಾರ್ಥಿ 4 ಹೌದು ವಿದ್ಯಾರ್ಥಿ 1 ಆದ್ದರಿಂದ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವಾಗ ಅಥವಾ ಯಾವುದನ್ನಾದರೂ ಪ್ರವೇಶಿಸುವಾಗ ನಿಮ್ಮಲ್ಲಿ ಸ್ಮಾರ್ಟ್ ಫೋನ್ ಅಥವಾ ಲ್ಯಾಪ್ಟಾಪ್ ಇದ್ದಾಗ ಈ ರೀತಿ ನಿಮ್ಮನ್ನು ಮೇಲ್ವಿಚಾರಣೆ ಮಾಡುವ ಯಾರಾದರೂ ಮಾಡಬೇಕಾಗಿರುವುದು ಮತ್ತು ನೀವು ಈ ಟಿಪ್ಪಣಿಗಳಂತೆ ಕೆಳಗಿಳಿಸುತ್ತಿದ್ದೀರಾ ನಮ್ಮ 11 12 ಮತ್ತು ಎಂಜಿನಿಯರಿಂಗ್ ತರಗತಿಯಲ್ಲಿ ನೋಟ್ಬುಕ್ಗಳ ಪರಿಶೀಲನೆ ಅಂತಹದ್ದಾಗಿದೆ ಆದ್ದರಿಂದ ಪ್ರಾಧ್ಯಾಪಕರು ನಿಮ್ಮನ್ನು ಕೇಳುವ ಯಾವುದೇ ಪ್ರಕ್ರಿಯೆ ಇದೆಯೇ ಎಲ್ಲವೂ ಸರಿಯೇ ನೀವು ಟಿಪ್ಪಣಿಗಳನ್ನು ತೆಗೆದುಕೊಂಡಿದ್ದೀರಾ ವಿದ್ಯಾರ್ಥಿ 5 ಅನೇಕ ವೆಬ್ಸೈಟ್ಗಳು IISER ಇಮೇಲ್ ಖಾತೆ ಯಿಂದ ಮಾತ್ರ ತೆರೆಯಲ್ಪಡುತ್ತವೆ ಇತರ ಇಮೇಲ್ ಖಾತೆ ಅಥವಾ IISER IP ವಿಳಾಸದಿಂದ ಅಲ್ಲ ಆದ್ದರಿಂದ ಸಂಸ್ಥೆಯ ಹೊರಗೆ ಅವರು ಅದನ್ನು ತೆರೆಯಲು ಸಾಧ್ಯವಿಲ್ಲ ವಿದ್ಯಾರ್ಥಿ 1 ಈ ಅಧ್ಯಯನ ಸಾಮಗ್ರಿಗಳಿಗೆ ನೀವು ಪ್ರವೇಶವನ್ನು ಹೊಂದಿದ್ದರೆ ಪಠ್ಯ ಪುಸ್ತಕಗಳೂ ಸಹ ಇರಬಹುದು ಆದ್ದರಿಂದ ನಿಮ್ಮ ವಿಷಯದ ಪಠ್ಯಪುಸ್ತಕಗಳು ಅಥವಾ ನಿಮ್ಮ ವಿಶೇಷ ಪಠ್ಯಪುಸ್ತಕಗಳು ನಿಮಗೆ ಲಭ್ಯವಿರುವ ಸಾಫ್ಟ್ಕಾಪಿಗಳಾಗಿವೆಯೇ ವಿದ್ಯಾರ್ಥಿ 4 ವೆಬ್ಸೈಟ್ ನಲ್ಲಿ ಇದು ಲಭ್ಯವಿದೆ ವಿದ್ಯಾರ್ಥಿ 1 ಕ್ಷಮಿಸಿ ವಿದ್ಯಾರ್ಥಿ 4 ಕೆಲವು ವೆಬ್ಸೈಟ್ಗಳಲ್ಲಿ ವಿದ್ಯಾರ್ಥಿ 1 ಕೆಲವು ವೆಬ್ಸೈಟ್ಗಳಲ್ಲಿ ಅವರು ಅದನ್ನು ನೋಡಿಕೊಳ್ಳುತ್ತಾರೆ ವಿದ್ಯಾರ್ಥಿ 1 ಹಾಗಾಗಿ ನೀವು ಕೇಳಿದ ಯಾವುದೇ ಪರಿಸ್ಥಿತಿ ಇತ್ತೀಚೆಗೆ ನಿಮ್ಮ ಸ್ನೇಹಿತರ ಜೊತೆ ಕಲಿಕೆಯ ಭಾಗವಾಗಿ ನಿಮ್ಮ ವೈಯಕ್ತಿಕ ಟಿಪ್ಪಣಿಗಳನ್ನು ಹಂಚಿಕೊಳ್ಳುವುದು ಬಹಳ ಮುಖ್ಯ ಎಂದು ನೀವು ಭಾವಿಸಿದ್ದೀರಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಟಿಪ್ಪಣಿಗಳನ್ನು ಹಂಚಿಕೊಂಡರೂ ಅಥವಾ ಸ್ವೀಕರಿಸಿದರೂ ಸಹ ಟಿಪ್ಪಣಿಗಳು ಹೌದು ಎಂದು ನೀವು ಭಾವಿಸಿದ ಯಾವುದೇ ಪರಿಸ್ಥಿತಿ ಇದೆಯೇ ಈ ಟಿಪ್ಪಣಿಗಳ ಹಂಚಿಕೆ ನಮಗೆ ಬಹಳ ಮುಖ್ಯವಾಗಿದೆ ಮತ್ತು ಅದನ್ನು ಡಿಜಿಟಲ್ ರೂಪದಲ್ಲಿ ಮಾಡಬಹುದಾದರೆ ವಿದ್ಯಾರ್ಥಿ 4 ಹೌದು ವಿದ್ಯಾರ್ಥಿ 1 ನೀವು ಹೇಳಬಹುದಾದ ಪರಿಸ್ಥಿತಿ ಇದೆಯೇ ವಿದ್ಯಾರ್ಥಿ 4 ನಿಸ್ಸಂಶಯವಾಗಿ ವಿದ್ಯಾರ್ಥಿ 1 ಆದ್ದರಿಂದ ನೀವು ಯಾವ ಸಮಯದಲ್ಲಿ ನಿಮ್ಮ ಟಿಪ್ಪಣಿಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದೀರಿ ಎಂಬುದನ್ನು ನೀವು ನೆನಪಿಸಿಕೊಳ್ಳಬಹುದೇ ವಿದ್ಯಾರ್ಥಿ 5 ನಾವು ವಾಟ್ಸಾಪ್ನಲ್ಲಿದ್ದರೆ ಅಥವಾ ವಿದ್ಯಾರ್ಥಿ 1 ಮೂಲತಃ ನೀವು ಚಿತ್ರಗಳನ್ನು ಕ್ಲಿಕ್ ಮಾಡಿ ಮತ್ತು ವಿದ್ಯಾರ್ಥಿ 1 ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುವ ವಿಷಯದಲ್ಲಿ ಯಾವುದೇ ವೈಶಿಷ್ಟ್ಯವನ್ನು ಸೇರಿಸಬಹುದು ಅಥವಾ ವಿದ್ಯಾರ್ಥಿ 5 ಇಲ್ಲಿ ನಾವು ಟಿಪ್ಪಣಿಗಳನ್ನು ಅಪ್ಲೋಡ್ ಮಾಡುತ್ತೇವೆ ವಿದ್ಯಾರ್ಥಿ 1 ಆದ್ದರಿಂದ ಇಲ್ಲಿ ಇದು ಮೂಲತಃ ಉಳಿಸಿದ ಟಿಪ್ಪಣಿಗಳು ಇದು ನೀವು ಈಗಾಗಲೇ ಬರೆದಿರುವ ಟಿಪ್ಪಣಿಯನ್ನು ಅಭ್ಯಾಸ ಮಾಡುತ್ತಿದೆ ಮತ್ತು ಇದು ನಮ್ಮ ಮೂಲಮಾದರಿಯ ಭಾಗವಾಗಿ ನಾವು ಇಲ್ಲಿ ಹಾಕಿರುವ ಮಾದರಿ ಪಠ್ಯವಾಗಿದೆ ಆದ್ದರಿಂದ ಒಮ್ಮೆ ನೀವು ಹೌದು ಎಂದು ಹೇಳಿದರೆ ಟೈಪಿಂಗ್ ಹೇಳುವುದು ಇದಕ್ಕಾಗಿ ಬರೆಯುವುದು ಹೆಚ್ಚು ಸುಲಭ ಆದ್ದರಿಂದ ಅದರ ಟೈಪಿಂಗ್ ಭಾಗವನ್ನು ತೆಗೆದುಹಾಕಲು ಮತ್ತು ಸ್ಟೈಲಸ್ ಅನ್ನು ಸೇರಿಸುವುದನ್ನು ಹೇಳಲು ಇದು ನಮಗೆ ಪ್ರತಿಕ್ರಿಯೆಯಾಗಿರುತ್ತದೆ ವಿದ್ಯಾರ್ಥಿ 5 ನಾವು PDFನಲ್ಲೂ ಹೋಗಬಹುದು ವಿದ್ಯಾರ್ಥಿ 1 ಹೌದು ವಿದ್ಯಾರ್ಥಿ 5 ಅನೇಕ ಉತ್ತಮ ವಿದ್ಯಾರ್ಥಿಗಳು ಉತ್ತಮ ಟಿಪ್ಪಣಿಗಳನ್ನು ಹೊಂದಿರುವಂತೆ ಇದು ಒಳ್ಳೆಯದು ಆದ್ದರಿಂದ ಅವರು ತಮ್ಮ ಟಿಪ್ಪಣಿಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅದನ್ನು ಡೌನ್ಲೋಡ್ ಮಾಡಬಹುದು ಮತ್ತು ಓದಬಹುದು ವಿದ್ಯಾರ್ಥಿ 1 ಸರಿ ವಿದ್ಯಾರ್ಥಿ 4 ಅದು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ವಿದ್ಯಾರ್ಥಿ 1 ಸರಿ ನಾವು ಕೂಡ ಮಾಡಬಹುದು ಮಾನಿಟರಿಂಗ್ ಭಾಗದ ಬಗ್ಗೆ ನಾನು ಯಾಕೆ ಕೇಳುತ್ತಿದ್ದೇನೆಂದರೆ IISER ನಂತಹ ನಮ್ಮ ಕಾಲೇಜಿನಲ್ಲಿ ಈ ವ್ಯವಸ್ಥೆಗಳನ್ನು ಸಂಯೋಜಿಸಲು ನಾವು ಬಯಸಿದರೆ ನಿರ್ವಾಹಕರು ಇರುತ್ತಾರೆ ಮತ್ತು ಅವರು ನಿಮಗೆ ಪಠ್ಯಪುಸ್ತಕಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ನಿಮ್ಮ ಟಿಪ್ಪಣಿಗಳನ್ನು ನೀವು ಹಾಕಬಹುದು ಆ ಕ್ಲೌಡ್ ಸಿಸ್ಟಮ್ ನಲ್ಲೂ ಸಹ ವಿದ್ಯಾರ್ಥಿ 4 ಇದರಿಂದ ಎಲ್ಲರೂ ನೋಡಬಹುದು ವಿದ್ಯಾರ್ಥಿ 1 ಪ್ರತಿಯೊಬ್ಬರೂ ನೋಡಬಹುದು ಆದ್ದರಿಂದ ಅದೇ ಪ್ರಕ್ರಿಯೆಯಲ್ಲಿ ಜನರು ಅಪೇಕ್ಷಿಸದ ಅಥವಾ ಹೋಲಿಸಲಾಗದ ವಿಷಯವನ್ನು ಹಾಕುವುದನ್ನು ನಾವು ಬಯಸುವುದಿಲ್ಲ ಆದ್ದರಿಂದ ನಿರ್ವಾಹಕರು ಇರಬೇಕು ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಿಮ್ಮ ವೈಯಕ್ತಿಕ ಟಿಪ್ಪಣಿಗಳನ್ನು ನಿಮ್ಮ ಕ್ಲಾಸ್ಮೇಟ್ಗಳು ಪ್ರವೇಶಿಸಬಹುದಾದ ಕ್ಲೌಡ್ ನಲ್ಲಿ ಅಪ್ಲೋಡ್ ಮಾಡುವಾಗ ಅಥವಾ ನಿಮ್ಮ ನಿರ್ವಾಹಕರು ಸ್ವತಃ ಪಠ್ಯ ಪುಸ್ತಕದಲ್ಲಿ ಇರಿಸಿ ಅಥವಾ ನಿಮ್ಮ ಮುಂದಿನ ವಾರದ ವೇಳಾಪಟ್ಟಿ ಅಥವಾ ತರಗತಿಯ ನಿರ್ವಹಣೆಯನ್ನು ಲೆಕ್ಕಿಸದೆ ಯಾವುದನ್ನಾದರೂ ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಈ ನಿರ್ದಿಷ್ಟ ಅಂಶವನ್ನು ನಿರ್ವಹಿಸುವ ವಿಷಯದಲ್ಲಿ ಯಾವುದೇ ಪ್ರತಿಕ್ರಿಯೆ ವಿದ್ಯಾರ್ಥಿ 5 ಇಲ್ಲಿ ನಾವು ಅಧ್ಯಾಯನದ ಪ್ರಕಾರ ಅಪ್ಲೋಡ್ ಮಾಡುತ್ತೇವೆ ಅಥವಾ ವಿದ್ಯಾರ್ಥಿ 1 ನಿಮಗೆ ನೀವು ಕೇವಲ ಒಂದು ಅಧ್ಯಾಯ ಅಥವಾ ಒಂದು ಪುಟ ಅಥವಾ ಒಂದು ಪಾಠವನ್ನು ಹೊಂದಿರುವ ಫೋಲ್ಡರ್ ಅನ್ನು ರಚಿಸಬಹುದು ಇಡೀ ಪಠ್ಯಪುಸ್ತಕವು ಪಠ್ಯಪುಸ್ತಕ ವಿಭಾಗಕ್ಕೆ ಸೇರುತ್ತದೆ ನಾನು ಮೊದಲು 20 ಪ್ರಕರಣಗಳನ್ನು ಬರೆಯಲು ಬಯಸುತ್ತೇನೆ ಮತ್ತು ಅದು ಸಹ ಸಾಧ್ಯವಿದೆ ನೀವು ಜಾರುತ್ತಲೇ ಇರುವಾಗ ಈ ಸಂದರ್ಭದಲ್ಲಿ ನಾವು ಏನನ್ನು ನಿರೀಕ್ಷಿಸುತ್ತೇವೆ ಎಂದರೆ ಅದು ಏನಾಗಿರಬೇಕು ಎಂದು ನೀವು ನಮಗೆ ಪ್ರತಿಕ್ರಿಯೆಯನ್ನು ನೀಡಿದರೆ ಅದು ಹೆಚ್ಚು ಸಹಾಯಕವಾಗುತ್ತದೆ ಆದ್ದರಿಂದ ನಾವು ಈ ಅಪ್ಲಿಕೇಶನ್ ಅನ್ನು ಸುಧಾರಿಸುವ ದೃಷ್ಟಿಯಿಂದ ಇದ್ದೇವೆ ಆದ್ದರಿಂದ ಅಪ್ಲಿಕೇಶನ್ನ ಮೂಲಮಾದರಿಯನ್ನು ಹೇಗೆ ಪ್ರಾರಂಭಿಸಬೇಕು ಮತ್ತು ಗ್ರಾಹಕರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳುವ ಮೂಲಕ ಅಪ್ಲಿಕೇಶನ್ ಅನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ನಮ್ಮ ವೀಕ್ಷಕರಿಗೆ ತೋರಿಸಲು ನಾವು ಬಯಸುತ್ತೇವೆ ವಿದ್ಯಾರ್ಥಿ 4 ನೀವು ಪಡೆಯುವ ಮಾಹಿತಿಯ ಬಗ್ಗೆ ನೀವು ಏನು ಹೇಳುತ್ತೀರಿ ವಿದ್ಯಾರ್ಥಿ 1 ಇದರರ್ಥ ನಿಮ್ಮ ಅಧ್ಯಯನ ಸಾಮಗ್ರಿಗಳು ನಿಮ್ಮ ಬಳಿಗೆ ಬರುತ್ತಿವೆ ಎಂದು ನೀವು ಭಾವಿಸುತ್ತೀರಿ ವಿದ್ಯಾರ್ಥಿ 4 ಹೌದು ವಿದ್ಯಾರ್ಥಿ 1 ಅದ್ಭುತ ಹುಡುಗರಿಗೆ ತುಂಬ ಧನ್ಯವಾದಗಳು ವಿದ್ಯಾರ್ಥಿ 4 ನಿಮಗೆ ವಂದನೆಗಳು ವಿದ್ಯಾರ್ಥಿ 1 ನೀವು ಸಮಯ ನೀಡಿದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿ 1 ಪ್ರಾರಂಭಿಸಲು ನೀವು ನಿಮ್ಮನ್ನು ಪರಿಚಯಿಸಬಹುದೇ ವಿದ್ಯಾರ್ಥಿ 6 ನಾನು ಮುತ್ತುವಾ ಕೇರಳದಿಂದ ಬಂದಿದ್ದೇನೆ 2 ನೇ ವರ್ಷದ BSMS ಓದುತ್ತಿದ್ದೇನೆ ವಿದ್ಯಾರ್ಥಿ 7 ನಾನು ಮೊಹಮ್ಮದ್ ಜಿಬಿನ್ ಕೇರಳದಿಂದ ಬಂದಿದ್ದೇನೆ 2 ನೇ ವರ್ಷದ BSMS ವಿದ್ಯಾರ್ಥಿ ವಿದ್ಯಾರ್ಥಿ 1 ಈ ಅಪ್ಲಿಕೇಶನ್ ಮೂಲಕ ನಾವು ನಿಮ್ಮನ್ನು ಮುಂದುವರಿಸಲು ಬಯಸುತ್ತೇವೆ ಮತ್ತು ಇದು ಪಠ್ಯಪುಸ್ತಕಗಳು ನೋಟ್ಬುಕ್ಗಳನ್ನು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಒಟ್ಟಿಗೆ ತೆಗೆದುಕೊಳ್ಳುವ ಅಪ್ಲಿಕೇಶನ್ ಆಗಿದೆ ನಿಮ್ಮ ನಿರ್ವಾಹಕರು ಪಠ್ಯಪುಸ್ತಕದ ವಿಷಯದೊಂದಿಗೆ ಬರಲು ಅಥವಾ ನಿಮ್ಮ ಸಹಪಾಠಿಗಳಿಗಾಗಿ ನಿಮ್ಮ ಟಿಪ್ಪಣಿಗಳ ವಿಷಯವನ್ನು ಅಪ್ಲೋಡ್ ಮಾಡುವಂತಹ IISER ನಂತಹ ಕಾಲೇಜುಗಳಲ್ಲಿ ಸಂವಹನ ನಡೆಸಲು ನಾವು ಬಯಸುತ್ತೇವೆ ನಿಮ್ಮ ಕಡೆಯಿಂದ ಕೆಲವು ಪ್ರತಿಕ್ರಿಯೆಗಳನ್ನು ಪಡೆಯಲು ನಾನು ಬಯಸುತ್ತೇನೆ ಅಥವಾ ಅಪ್ಲಿಕೇಶನ್ನೊಂದಿಗೆ ಏನು ಮಾಡಬಹುದು ಅಥವಾ ಯಾವುದೇ ವೈಶಿಷ್ಟ್ಯವನ್ನು ಅದು ಹೊಂದಿರುವುದಕ್ಕಿಂತ ಹೆಚ್ಚಿನದನ್ನು ಸೇರಿಸಲು ನೀವು ಬಯಸುತ್ತೀರಿ ನೀವು ಅದರ ಮೂಲಕ ಮುಂದುವರಿಯಬಹುದು ವಿದ್ಯಾರ್ಥಿ 7 ಆದ್ದರಿಂದ ಇದು ಆರಂಭಿಕ ಹಂತಗಳಲ್ಲಿರುವುದರಿಂದ ನನಗೆ ಮೆಚ್ಚಿನವುಗಳನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಬುಕ್ಮಾರ್ಕಿಂಗ್ ತುಂಬಾ ಸಹಾಯಕವಾಗುತ್ತದೆ ಹೈಲೈಟ್ ಮಾಡುವಂತಹ ಖಾತೆಯಲ್ಲಿನ ಸಾಮಾನ್ಯ ವೈಶಿಷ್ಟ್ಯಗಳು ಆ ವಿಷಯಗಳು ಸಹಾಯಕವಾಗುತ್ತವೆ ನಂತರ ಕೈಬರಹವನ್ನು ಸಕ್ರಿಯಗೊಳಿಸಬೇಕು ಆದರೆ ಅದು ಸಮಸ್ಯೆಯಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಟ್ಯಾಬ್ನಲ್ಲಿ ಬರೆಯುವಾಗ ಇದು ಯಾವಾಗಲೂ ಸಮಸ್ಯೆಯಾಗಿದೆ ಆದ್ದರಿಂದ ಸ್ಟೈಲಸ್ ಅನ್ನು ಸಕ್ರಿಯಗೊಳಿಸಬೇಕು ವಿದ್ಯಾರ್ಥಿ 6 ಹೆಚ್ಚಿನ ವೈಶಿಷ್ಟ್ಯಗಳು ಬೇಕಾಗುತ್ತವೆ ವಿದ್ಯಾರ್ಥಿ 1 ನೀವು ನಿಮ್ಮ ತರಗತಿಯಲ್ಲಿರುವಾಗ ನಿಮ್ಮ ಶಿಕ್ಷಕರು ಕೆಲವು ಅಧ್ಯಯನ ಸಾಮಗ್ರಿಗಳನ್ನು ಮತ್ತು ಅಂತಹ ವಿಷಯಗಳನ್ನು ಉಳಿಸಿರಬಹುದು ಆದ್ದರಿಂದ ಈ ಅಧ್ಯಯನ ಸಾಮಗ್ರಿಯು ಯಾವಾಗಲೂ ಕಾಗದದ ಸ್ವರೂಪದಲ್ಲಿರುತ್ತದೆಯೇ ಅಥವಾ ಅದನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳಲಾಗಿದೆಯೇ ವಿದ್ಯಾರ್ಥಿ 7 ಇಲ್ಲ ಇದನ್ನು ಸಾಮಾನ್ಯವಾಗಿ ಡಿಜಿಟಲ್ ರೂಪದಲ್ಲಿ ಹಂಚಿಕೊಳ್ಳಲಾಗುತ್ತದೆ ವಿದ್ಯಾರ್ಥಿ 6 ಅವರು ಅದನ್ನು ವೆಬ್ಸೈಟ್ನಲ್ಲಿ ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಇದು ವೆಬ್ ಪ್ಲಾಟ್ಫಾರ್ಮ್ನಲ್ಲಿದೆ ಇದನ್ನು ಗೂಗಲ್ ಡ್ರೈವ್ಗೆ ಲಿಂಕ್ ಮಾಡಬಹುದು ವಿದ್ಯಾರ್ಥಿ 1 ನೀವು ತರಗತಿಯ ಒಳಗೆ ಯಾವುದೇ ರೀತಿಯ ಸ್ಮಾರ್ಟ್ಫೋನ್ಗಳು ಅಥವಾ ಲ್ಯಾಪ್ಟಾಪ್ಗಳನ್ನು ಬಳಸಬಹುದೆ ವಿದ್ಯಾರ್ಥಿ 6 ಇಲ್ಲ ಅದನ್ನು ಅನುಮತಿಸಲಾಗುವುದಿಲ್ಲ ನಾವು ಅದನ್ನು ತರಬಹುದು ಆದರೆ ಬಳಸಲಾಗುವುದಿಲ್ಲ ವಿದ್ಯಾರ್ಥಿ 1 ನೀವು ವಿಷಯವನ್ನು ಹಾಸ್ಟೆಲ್ನಲ್ಲಿ ಅಥವಾ ಮನೆಯಲ್ಲಿ ಸಿದ್ಧಪಡಿಸುವಾಗ ಪಠ್ಯಪುಸ್ತಕ ಸಾಫ್ಟ್ ಕಾಪಿ ಅಥವಾ ಯಾವುದನ್ನಾದರೂ ಹೊಂದಲು ನಿಮಗೆ ಅವಕಾಶವಿದೆಯೇ ವಿದ್ಯಾರ್ಥಿ 7 ಹೌದು ವಿದ್ಯಾರ್ಥಿ 6 ಸಾಮಾನ್ಯವಾಗಿ ನಾವು ಅದನ್ನು ಮಾಡುತ್ತೇವೆ ವಿದ್ಯಾರ್ಥಿ 1 ನಿಮ್ಮ ವೈಯಕ್ತಿಕ ತಿಳುವಳಿಕೆಗಾಗಿ ನೀವು ಸಹ ಒಂದು ರೀತಿಯ ಕಾಮೆಂಟ್ಗಳನ್ನು ಮಾಡುತ್ತಿದ್ದೀರಾ ಅಥವಾ ಆ PDF ಮೇಲೆ ನಿಮ್ಮ ವೈಯಕ್ತಿಕ ಟಿಪ್ಪಣಿಗಳನ್ನು ಬರೆಯುತ್ತೀರಾ ವಿದ್ಯಾರ್ಥಿ 7 ಇಲ್ಲ ನಾವು ಅದನ್ನು ಮಾಡುವುದಿಲ್ಲ ಏಕೆಂದರೆ ಅದು ಒಂದು ಸವಾಲು ಟೈಪ್ ಮಾಡುವುದು ಒಂದು ಸವಾಲು ಅದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ವಿದ್ಯಾರ್ಥಿ 6 PDF ನಂತಹ ಈ ಅಪ್ಲಿಕೇಶನ್ನ ಸ್ವರೂಪ ಏನು ವಿದ್ಯಾರ್ಥಿ 1 ಎಲ್ಲಾ ದಾಖಲೆಗಳು ಆದ್ದರಿಂದ ನಾವು ನಿಮಗೆ ಒಂದು ಸ್ವರೂಪವನ್ನು ನೀಡುವುದಕ್ಕಿಂತಲೂ ಹೆಚ್ಚಿನದನ್ನು ನೀವು ನಮಗೆ ಹೇಳಿದರೆ ಚೆನ್ನಾಗಿರುತ್ತದೆ ಆ ಸ್ವರೂಪವನ್ನು ಸಹ ನಾವು ಹೊಂದಲು ಬಯಸುತ್ತೇವೆ ವಿದ್ಯಾರ್ಥಿ 6 ಹೌದು ವಿದ್ಯಾರ್ಥಿ 1 ಆದ್ದರಿಂದ ನಿರ್ದಿಷ್ಟವಾಗಿ ಒಂದು ಸ್ವರೂಪವಿದೆ ವಿದ್ಯಾರ್ಥಿ 6 ಹೌದು ಇದು EVGA ಸ್ವರೂಪ ವಿದ್ಯಾರ್ಥಿ 1 ಈ ಸ್ವರೂಪ ಏನೆಂದು ನೀವು ವಿವರಿಸಬಹುದೇ ವಿದ್ಯಾರ್ಥಿ 6 ನನಗೆ ನಿಜವಾಗಿ ಗೊತ್ತಿಲ್ಲ ವಿದ್ಯಾರ್ಥಿ 7 ಕೆಲವು ಪಠ್ಯಪುಸ್ತಕಗಳು ಆ ಸ್ವರೂಪದಲ್ಲಿ ಬರುತ್ತವೆ ವಿದ್ಯಾರ್ಥಿ 1 ಸರಿ ವಿದ್ಯಾರ್ಥಿ 6 ಕಂಪ್ಯೂಟರ್ ಮಾತ್ರ ಅದನ್ನು ತೆರೆಯಬಲ್ಲದು ವಿದ್ಯಾರ್ಥಿ 1 ಸರಿ ತುಂಬ ಧನ್ಯವಾದಗಳು